ಇತ್ತೀಚೆಗೆ ಮತ್ತು ಮಾಪನ ನಿಖರತೆಯ ಸಿದ್ಧಾಂತ ಸಿದ್ಧಾಂತವನ್ನು ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ನಾವು ಲೆಕ್ಕಾಚಾರಗಳನ್ನು ಹೇಗೆ ಮಾಡುತ್ತೇವೆ ಆದ್ದರಿಂದ ಲೆಕ್ಕಾಚಾರಗಳ ಪ್ರಸರಣವು ಹೋಗುವ ವಿವಿಧ ಮಾರ್ಗಗಳು ಯಾವುವು ಆದ್ದರಿಂದ ನಾವು ನಿಜವಾದ ಮೌಲ್ಯವನ್ನು ಚರ್ಚಿಸಿದಂತೆ ಇದು ಹೀಗಾಗುತ್ತದೆ ಸಾಂಪ್ರದಾಯಿಕ ನಿಜವಾದ ಮೌಲ್ಯವನ್ನು ಮಾಪನ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ ನನ್ನಲ್ಲಿ ಕೆಲವು ದೋಷವಿದೆ ಆದ್ದರಿಂದ ಇಂಟರ್ ಡಿಟರ್ಮನ್ಸಿ ಹೊಂದಲು ಅಥವಾ ಕೆಲವು ನಿರ್ಣಯಗಳನ್ನು ಮಾಡಲು ಬಳಸಲಾಗುವ ದೋಷ ನಮಗೆ ನೀಡುವ ದೋಷಗಳ ಆಧಾರದ ಮೇಲೆ ಮಾಪನ ಫಲಿತಾಂಶಗಳ ಅಂತರ ನಿರ್ಣಯವಿದೆ ನಮ್ಮ ಫಲಿತಾಂಶಗಳು ಎಷ್ಟರ ಮಟ್ಟಿಗೆ ಸರಿಯಾಗಿವೆ ಎಂಬ ಫಲಿತಾಂಶಗಳ ಬಗ್ಗೆ ಕೆಲವು ವ್ಯಾಖ್ಯಾನಗಳು ಆದ್ದರಿಂದ ಮುಂದಿನದು ಮಾನ್ಯ ಮಾಪನ ಮಾಪನವು ಮಾನ್ಯವಾಗಿರುವುದು ಬಹಳ ಮುಖ್ಯ ಆದ್ದರಿಂದ ಇದನ್ನು ಮೊದಲು ಡಾಕ್ಟರ್ ರಾಮ್ಕುಮಾರ್ ಚರ್ಚಿಸಿದಂತೆ ಅಕ್ಯೂರೇಸಿ ಮತ್ತು ಪ್ರಿಸಿಷನ್ನೊಂದಿಗೆ ಹೋಲಿಸಬಹುದು ಡೇಟಾ ಅಥವಾ ರೀಡಿಂಗ್ಗಳು ಅಥವಾ ನಾವು ಗಳಿಸಿದ ಅಥವಾ ನಾವು ಪಡೆದ ಅವಲೋಕನಗಳು ಅವುಗಳ ಮೇಲೆ ಕೆಲಸ ಮಾಡಲು ಮಾನ್ಯವಾಗಿರಬೇಕು ಸಿಸ್ಟಮ್ಯಾಟಿಕ್ ದೋಷ ಮತ್ತು ರೈನ್ಡಮ ದೋಷಗಳ ಬಗ್ಗೆ ನಾವು ಚರ್ಚಿಸುವ ಪ್ರಮುಖ ರೀತಿಯ ದೋಷಗಳನ್ನು ನೋಡಿ ಅದಕ್ಕಿಂತ ಮುಂಚೆ ಮಾನ್ಯ ಅಳತೆ ಏನು ಎಂದು ನಾನು ಮೊದಲು ಚರ್ಚಿಸುತ್ತೇನೆ ಈ ಮ್ಯಾಟ್ರಿಕ್ಸ್ನಲ್ಲಿ 4 ಅಳತೆಗಳಿವೆ ಎಂದು ನಾವು ನೋಡಬಹುದು ಅದು ನಿಖರವಾಗಿ ಕೇಂದ್ರದಲ್ಲಿ ಹೊಡೆದಾಗ ಪರಿಪೂರ್ಣ ಫಲಿತಾಂಶವಾಗಿರಬೇಕು ಇದು ಪರಿಪೂರ್ಣ ಫಲಿತಾಂಶವಾಗಿದೆ ನಿಖರವಾಗಿ ಕೇಂದ್ರದಲ್ಲಿ ನಾನು ಚತುರ್ಭುಜ ಸಂಖ್ಯೆ 4 ರಲ್ಲಿದ್ದೇನೆ ಮೊದಲ ಚತುರ್ಭುಜದಲ್ಲಿ ಇದು ಕ್ವಾರ್ಟರ್ ಸಂಖ್ಯೆ 1 2 3 ಮತ್ತು 4 ಎಂದು ನೀವು ನೋಡಬಹುದು ಮೊದಲ ಚತುರ್ಭುಜದಲ್ಲಿ ನೀವು ಫಲಿತಾಂಶಗಳು ಎಲ್ಲಾ ಚದುರಿಹೋಗಿರುವುದನ್ನು ನೀವು ನೋಡಬಹುದು ಆದ್ದರಿಂದ ಇದು ವಿಶ್ವಾಸಾರ್ಹವಲ್ಲ ನಾವು ಬಳಸುತ್ತಿರುವ ಯಾವುದೇ ಸಾಧನ ಅಥವಾ ನಾವು ತೆಗೆದುಕೊಂಡ ಅವಲೋಕನಗಳು ವಿಶ್ವಾಸಾರ್ಹವಲ್ಲ ಏಕೆಂದರೆ ಅವು ರ್ಯಾಂಡಮ್ ಆಗಿ ಚದುರಿಹೋಗಿವೆ ಆದ್ದರಿಂದ ಇದು ಒಂದು ರ್ಯಾಂಡಮ್ ಆದ ಚದುರುವಿಕೆ ಆದರೆ ಇದು ನಮ್ಮ ಸ್ವೀಕಾರಾರ್ಹವಾಗಿದೆ ಅದು ಈ ಗುರಿ ಮಂಡಳಿಯಲ್ಲಿದೆ ಆದ್ದರಿಂದ ಇದು ಮಾನ್ಯವಾಗಿದೆ ಸರಿ ಆದ್ದರಿಂದ ಚತುರ್ಭುಜ ಸಂಖ್ಯೆ 2 ರಲ್ಲಿ ಇದು ವಿಶ್ವಾಸಾರ್ಹವಲ್ಲ ಮತ್ತು ಮಾನ್ಯವಾಗಿಲ್ಲ ವಿಷಯವನ್ನು ನೋಡಿ ನಾನು ಈ ಎಲ್ಲಾ ಚುಕ್ಕೆಗಳ ಸರಾಸರಿಯನ್ನು ತೆಗೆದುಕೊಂಡರೆ ನಿಮಗೆ ತಿಳಿದಿದೆ ಇದೆಲ್ಲವೂ ಉಲ್ಲೇಖ ಸಮಯ 0300 ದೂರವು ಕೇಂದ್ರದಿಂದ ಇದರರ್ಥ ದೂರವು ಈ ಅಂತರವು a b c d ಹೀಗೆ ನಾನು ಈ ಅಂತರಗಳ ಸರಾಸರಿಯನ್ನು ಅಥವಾ ಕೇಂದ್ರದಿಂದ ದೂರವನ್ನು ತೆಗೆದುಕೊಂಡರೆ ಸರಿ ಅಂತಿಮ ಫಲಿತಾಂಶವು ಇಲ್ಲಿರುತ್ತದೆ ಇದು ಸರಾಸರಿ ಸರಾಸರಿ ಅಥವಾ ಸಂಖ್ಯಾಶಾಸ್ತ್ರೀಯ ಪದದಲ್ಲಿ ನಾವು ಇದನ್ನು ಮೀನ್ ಎಂದು ಕರೆಯುತ್ತೇವೆ ಕೇಂದ್ರದಿಂದ ದೂರ ಆದ್ದರಿಂದ ಏನಾಗಬಹುದು ನೀವು ನಾನು ಅದನ್ನು ಪಾಸಿಟಿವ್ ದಿಕ್ಕಿನಲ್ಲಿ ತೆಗೆದುಕೊಂಡರೆ ಏನಾಗುತ್ತದೆ ಎಂದು ತಿಳಿಯಿರಿ ಇದು ನೆಗೆಟಿವ್ ದಿಕ್ಕು ಮತ್ತು ಇಲ್ಲಿಂದ ಪಾಸಿಟಿವ್ ಮತ್ತು ನೆಗೆಟಿವ್ ನಿಮಗೆ ತಿಳಿದಿದೆ ಈ ದೂರವು ಈ ಬಿಂದು ಬಹುತೇಕ ಈ ಬಿಂದುವನ್ನು ರದ್ದುಗೊಳಿಸುತ್ತದೆ ಎಂದು ಹೇಳುತ್ತೇನೆ ಸರಿ ಈ ಬಿಂದು ಈ ಬಿಂದುವನ್ನು ಸರಿಸುಮಾರು ರದ್ದುಗೊಳಿಸುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ ನಾನು ಪಾಸಿಟಿವ್ ನೆಗೆಟಿವ್ ಅನ್ನು ತೆಗೆದುಕೊಂಡರೆ ಸರಾಸರಿ ಮೀನ್ 0 0 ಇರುತ್ತದೆ ಎಂದರೆ ನಿಖರವಾಗಿ ಕೇಂದ್ರದಲ್ಲಿದೆ ಅದಕ್ಕಾಗಿಯೇ ಈ ಡೇಟಾವು ಈ ರೀತಿಯ ಮಾಹಿತಿಯು ಸ್ವಲ್ಪಮಟ್ಟಿಗೆ ಮಾನ್ಯವಾಗಿದೆ ಆದಾಗ್ಯೂ ಇದರಲ್ಲಿ ಇದು ಭಾಗ 2 ರಲ್ಲಿ ವಿಶ್ವಾಸಾರ್ಹವಲ್ಲ ಚತುರ್ಭುಜ 2 ರಲ್ಲಿ ಇದು ವಿಶ್ವಾಸಾರ್ಹವಲ್ಲ ಮಾನ್ಯವಲ್ಲ ಆದರೆ ಈ ಭಾಗ ಚತುರ್ಭುಜ ಸಂಖ್ಯೆ 3 ರಲ್ಲಿ ಇದು ವಿಶ್ವಾಸಾರ್ಹವಾಗಿದೆ ಏಕೆಂದರೆ ಡೇಟಾ ತುಂಬಾ ಹತ್ತಿರದಲ್ಲಿದೆ ಮತ್ತು ಚತುರ್ಭುಜ ಸಂಖ್ಯೆ 4 ರಲ್ಲಿ ಇದು ವಿಶ್ವಾಸಾರ್ಹ ಮತ್ತು ಮಾನ್ಯವಾಗಿದೆ ಇದು ಕೇಂದ್ರದಲ್ಲಿದೆ ಮತ್ತು ಎಲ್ಲಾ ಅವಲೋಕನಗಳು ಹತ್ತಿರದಲ್ಲಿವೆ ಈಗ ನಾನು ನಿಖರತೆಯ ಬಗ್ಗೆ ಮಾತನಾಡಿದರೆ ನೀವು ಇದನ್ನು ನಿರ್ಧರಿಸಬಹುದು ಅಥವಾ ಅದರ ಆಧಾರದ ಮೇಲೆ ಚೆನ್ನಾಗಿ ನೋಡಬಹುದು ಇದು ನಿಖರವಾಗಿದೆ ಇದು ನಿಖರವಾಗಿ ಮತ್ತು ನಿಖರವಾಗಿರುವಂತಿದೆ ಇದು ನಿಖರವಾಗಿದೆ ಮತ್ತು ನಿಖರವಾಗಿಲ್ಲ ಆದ್ದರಿಂದ ಇದು ನಿಖರವಾಗಿಲ್ಲ ಆದರೆ ಇದು ನಿಖರವಾಗಿದೆ ಆದ್ದರಿಂದ ಇದು ನಿಜವಾದ ವ್ಯಾಖ್ಯಾನ ನಿಖರತೆಯ ಅರ್ಥ ನಾವು ನಿಖರತೆಯ ಬಗ್ಗೆ ಮಾತನಾಡುವಾಗ ಒಟ್ಟಾರೆ ಡೇಟಾವನ್ನು ನಾವು ಮುಖ್ಯವಾಗಿ ಕಂಡುಹಿಡಿಯಬೇಕು ಸ್ಕ್ಯಾಟರ್ ಇದ್ದರೆ ನಾವು ಅದರ ಮೇಲೆ ಕೆಲಸ ಮಾಡಬಹುದು ಆದ್ದರಿಂದ ಇದು ಒಂದು ರೀತಿಯ ರ್ಯಾಂಡಮ್ ದೋಷವಾಗಿದೆ ನಾವು ರ್ಯಾಂಡಮ್ ದೋಷಗಳ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಸಂಖ್ಯಾಶಾಸ್ತ್ರದಲ್ಲಿ ನಾವು ಕೆಲಸ ಮಾಡುವ ಯಾವುದೇ ಕಾರ್ಯವು ರ್ಯಾಂಡಮ್ ದೋಷಗಳ ಮೇಲಾಗಿದೆ ವ್ಯವಸ್ಥಿತ ದೋಷದ ಮೇಲಲ್ಲ ಇದು ಚತುರ್ಭುಜ ಸಂಖ್ಯೆ 3 ರಲ್ಲಿದೆ ಅಲ್ಲಿನ ದೋಷವು ವ್ಯವಸ್ಥಿತ ದೋಷವಾಗಿದೆ ವ್ಯವಸ್ಥಿತ ದೋಷ ಮೌಲ್ಯಗಳು ಏನೇ ಇರಲಿ ಎಲ್ಲವೂ ಬಲಗಡೆಯಲ್ಲಿದೆ ಯಾರಾದರೂ ಈ ವಿಷಯವನ್ನು ಗುರಿಯಾಗಿಸಿಕೊಂಡರೆ ಅದು 45 ಡಿಗ್ರಿಗಿಂತ ಕೆಳಗಿನಿಂದ ಎಡಕ್ಕೆ ಬರಬೇಕು ಮತ್ತು ಅದು ಕೇಂದ್ರಕ್ಕೆ ಬರುತ್ತದೆ ಆದ್ದರಿಂದ ಈ ಅಂತರವು ನಮ್ಮ ಬೈಯಸ್ ಆಗಿದೆ ಆದರೆ ಇಲ್ಲಿ ನಾವು ಚತುರ್ಭುಜ ಸಂಖ್ಯೆ 2 ರಲ್ಲಿ ಹೆಚ್ಚು ಕೆಲಸ ಮಾಡಲು ಸಾಧ್ಯವಿಲ್ಲ ಸರಿ ಇದು ಇಲ್ಲ ಇವುಗಳು ಆಕ್ಚುಯೇಟ್ ನಿಖರವಾಗಿಲ್ಲ ಸರಿ ಆದ್ದರಿಂದ ಡೇಟಾವು ಮಾನ್ಯವಾಗಿರಬೇಕು ಮುಂದಿನದು ಮತ್ತೊಂದು ಮಾಪನ ವಿಧಾನ ನಾನು ಅಳತೆಯ ವಿವಿಧ ವರ್ಗೀಕರಣವನ್ನು ಹಾಕಬಹುದಿತ್ತು ಈ ಮಾಪನವು ರೇಖೀಯ ವಿರುದ್ಧ ಸ್ಥಿರ ಆಗಿರುತ್ತದೆ ಅಥವಾ ರೇಖೀಯವಲ್ಲ ವಿರುದ್ಧ ರೇಖೀಯ ಮತ್ತು ಸ್ಥಿರ ಎರಡು ವಿಭಿನ್ನ ರೀತಿಯ ಅಳತೆಗಳಾಗಿವೆ ಲೀನಿಯರ್ ಮಾಪನ ವಿಧಾನವೆಂದರೆ ವ್ಯವಸ್ಥೆಯ ಮಾಪನ ವಿಧಾನವನ್ನು ರೇಖೀಯ ಎಂದು ಕರೆಯಲಾಗುತ್ತದೆ ಅದು ಯಾವುದೇ ಬೈಯಸ್ ಅನ್ನು ಹೊಂದಿಲ್ಲದಿದ್ದರೆ ಅಥವಾ ಅದು ಬೈಯಸ್ ಅಳತೆಯಲ್ಲಿ ಸ್ಥಿರವಾಗಿದ್ದರೆ ಮುಂದಿನದು ಸ್ಥಿರವಾಗಿರುತ್ತದೆ ವ್ಯವಸ್ಥೆಯ ಮಾಪನ ವಿಧಾನವನ್ನು ಅದು ನಿಖರವಾಗಿದ್ದರೆ ಸ್ಥಿರ ಎಂದು ಕರೆಯಲಾಗುತ್ತದೆ ಮತ್ತು ಯಾವುದೇ ಅಳತೆ ಸಮಯಕ್ಕೆ ಸಂಬಂಧಿಸಿದಂತೆ ಅದು ಸ್ಥಿರವಾಗಿರಬೇಕು ಆದ್ದರಿಂದ ರೇಖೀಯ ಮತ್ತು ಸ್ಥಿರ ಇಲ್ಲಿ ರೇಖೀಯ ಅಳತೆ ಯಾವುದು ಎಂದು ನೀವು ನೋಡಬಹುದೇ ನೀವು ಮತ್ತೆ ವ್ಯಾಖ್ಯಾನವನ್ನು ನೋಡುತ್ತೀರಿ ಇದು ಯಾವುದೇ ಬೈಯಸ್ ಅನ್ನು ಹೊಂದಿಲ್ಲ ಅಥವಾ ಅದು ಬೈಯಸ್ ಆಗಿದ್ದರೆ ಅಳತೆಯಲ್ಲಿ ಸ್ಥಿರವಾಗಿರುತ್ತದೆ ಇದು ರೇಖೀಯ ಮತ್ತು ಇದು ರೇಖೀಯ ಎಂದು ನಾನು ಭಾವಿಸುತ್ತೇನೆ ಇಲ್ಲಿ ಅದು ಯಾವುದೇ ಬೈಯಸ್ ಅನ್ನು ಹೊಂದಿಲ್ಲ ಇಲ್ಲಿ ಬೈಯಸ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಹೆಚ್ಚಾಗಿ ನಾವು ಈ ರೀತಿಯ ಡೇಟಾದ ಮೇಲೆ ಕೆಲಸ ಮಾಡುತ್ತೇವೆ ಇದು ವಿಶ್ವಾಸಾರ್ಹವಲ್ಲದ ಆದರೆ ಮಾನ್ಯವಾಗಿರುವ ಡೇಟಾ ಆದ್ದರಿಂದ ಈ ರೀತಿಯ ಡೇಟಾವನ್ನು ಪಡೆಯಲಾಗುತ್ತದೆ ಅದು ಹೆಚ್ಚಾಗಿ ಚತುರ್ಭುಜ 1 ರಲ್ಲಿದೆ ಕೆಲವು ಸಂಖ್ಯಾಶಾಸ್ತ್ರೀಯ ನಿರ್ಣಯಗಳನ್ನು ತರಲು ನಾವು ಈ ಕುರಿತು ಕೆಲಸ ಮಾಡುತ್ತೇವೆ ಮುಂದಿನದು ಅನಿಶ್ಚಿತತೆ ಅನಿಶ್ಚಿತತೆಯು ದೋಷಗಳಿಗೆ ಸಮನಾಗಿರುತ್ತದೆ ಅಥವಾ ಹೋಲುತ್ತದೆ ನಾವು ಅಳತೆಗಳಲ್ಲಿನ ದೋಷಗಳ ಬಗ್ಗೆ ಮಾತನಾಡುವಾಗ ಸಂಖ್ಯಾಶಾಸ್ತ್ರದೆಲ್ಲಿ ಅವು ಸಮಾನವಾಗಿರುತ್ತದೆ ನಾವು ಅದನ್ನು ಅನಿಶ್ಚಿತತೆ ಎಂದು ಕರೆಯುತ್ತೇವೆ ಅಥವಾ ನಾವು ಅದನ್ನು ದೋಷ ಎಂದೂ ಕರೆಯಬಹುದು ಉಲ್ಲೇಖ ಸಮಯ 0829 ನಾನು ಇದನ್ನು ಇಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ಳಬಹುದು ಆದಾಗ್ಯೂ ದೋಷಗಳು ಮತ್ತು ನಿಶ್ಚಿತತೆ ಅನಿಶ್ಚಿತತೆಗಳ ನಡುವೆ ವ್ಯತ್ಯಾಸವಿದೆ ಕೆಲವೊಮ್ಮೆ ದೋಷಗಳು ಎಂದರೆ ಅಲ್ಲಿ ಮಾಡಿದ ತಪ್ಪುಗಳಿಗೆ ಸಹ ಬಳಸಲಾಗುತ್ತದೆ ಆದರೆ ನಾವು ಕೆಲಸ ಮಾಡುತ್ತಿದ್ದ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ಈ ಸಂದರ್ಭದಲ್ಲಿ ನಾವು ದೋಷದ ಬಗ್ಗೆ ಮಾತನಾಡುವಾಗ ದೋಷಗಳು ತಪ್ಪುಗಳಲ್ಲ ದೋಷಗಳು ಫಲಿತಾಂಶಗಳು ಖಚಿತವಾಗಿಲ್ಲ ಎಂಬ ಅನಿಶ್ಚಿತತೆಯಾಗಿದೆ ಮತ್ತು ಅದಕ್ಕೆ ಕಾರಣ ಏನು ಎಂದು ನಾವು ನೋಡಬೇಕಾಗಿದೆ ನಾವು ಅದನ್ನು ಹೇಗಾದರೂ ಸರಿಪಡಿಸಬಹುದೇ ನಾವು ಅದನ್ನು ನೋಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಅನಿಶ್ಚಿತತೆಯು ಅದು ದೋಷದ ಅಂದಾಜು ದೋಷದ ಅಂದಾಜು ಅನಿಶ್ಚಿತತೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಬೈಯಸ್ ಮತ್ತು ನಿಖರ ದೋಷಗಳನ್ನು ಒಳಗೊಂಡಿದೆ ಸಾಧನಗಳ ಎಲ್ಲಾ ಸಂಭಾವ್ಯ ಗಮನಾರ್ಹ ದೋಷಗಳನ್ನು ನಾವು ಗುರುತಿಸಬೇಕಾಗಿದೆ ಎಲ್ಲಾ ಸಂಭಾವ್ಯ ಗಮನಾರ್ಹ ದೋಷಗಳು ಗಮನಾರ್ಹ ಪದವನ್ನು ಇಲ್ಲಿ ಮತ್ತೆ ಮತ್ತೆ ಬಳಸಲಾಗುತ್ತಿದೆ ನಾನು ಗಮನಾರ್ಹವಾದ ಗಮನಾರ್ಹವಾದ ಕಡಿಮೆ ಅರ್ಥವನ್ನು ಹೊಂದಿರುವ ಪದವನ್ನು ಸಹ ಹೇಳುತ್ತಿದ್ದೇನೆ ಅದು ಸ್ವಲ್ಪ ಪ್ರಭಾವವನ್ನು ಹೊಂದಿದೆಯೇ ಇದು ಸ್ವಲ್ಪ ಪರಿಣಾಮವನ್ನು ಬೀರುತ್ತದೆಯೇ ಇದು ಸ್ವಲ್ಪ ಬದಲಾವಣೆಯನ್ನು ತರುತ್ತಿದೆಯೇ ವಾಸ್ತವವಾಗಿ ಇದು ಗಮನಾರ್ಹವಾಗಿದೆಯೇ ಅಥವಾ ಇಲ್ಲವೇ ದೋಷಗಳು ಗಮನಾರ್ಹವಾಗಿದ್ದರೆ ನಾವು ಅದರ ಮೇಲೆ ಕೆಲಸ ಮಾಡಬೇಕಾಗಿದೆ ಗಮನಾರ್ಹವಾದುದಲ್ಲದಿದ್ದರೆ ನಾವು ಅದನ್ನು ನಿರ್ಲಕ್ಷಿಸಬಹುದು ಅಥವಾ ಅವು ಕೆಲವು ದೋಷಗಳಾಗಿರಬಹುದು ಅದು ಸಾಧನಗಳ ಕಾರಣದಿಂದಾಗಿರಬಾರದು ಅವುಗಳನ್ನು ಶಬ್ದ ಎಂದು ಕರೆಯಲಾಗುತ್ತದೆ ನಾವು ಆ ಎಲ್ಲಾ ವಿಷಯಗಳಿಗೆ ಶಬ್ದ ಅನುಪಾತಕ್ಕೆ ಸಂಕೇತವನ್ನು ಹೊಂದಿದ್ದೇವೆ ಎಂದು ನಾವು ಚರ್ಚಿಸಿದ್ದೇವೆ ನಮ್ಮ ಪರಿಸರದೊಳಗೆ ನಾವು ನಿಯಂತ್ರಿಸಬಹುದಾದ ಅಂಶಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ ಏಕೆಂದರೆ ಅವು ಪರಿಸರ ಅಂಶಗಳ ಬಾಹ್ಯ ಅಂಶಗಳಾಗಿವೆ ನಮ್ಮ ಪ್ರಾಯೋಗಿಕ ಸೆಟಪ್ನ ಒಳಗೆ ಶಬ್ದದ ಅನುಪಾತಕ್ಕೆ ಧ್ವನಿಯ ಅಂಶಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಆ ಅಂಶಗಳು ಆ ದೋಷಗಳ ಮೇಲೆ ಕೆಲಸ ಮಾಡುತ್ತದೆ ಬಾಹ್ಯ ಅಂಶವೆಂದರೆ ಪರಿಸರದ ಅಂಶಗಳಾಗಿವೆ ನಮ್ಮ ಪರಿಸರದ ಒಳಗೆ ನಾವು ನಿಯಂತ್ರಿಸಬಹುದಾದ ಅಂಶಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ ನಮ್ಮ ಪ್ರಾಯೋಗಿಕ ಸೆಟಪ್ ನಒಳಗೆ ಶಬ್ದದ ಅನುಪಾತಕ್ಕೆ ಧ್ವನಿಯ ಅನುಪಾತವನ್ನು ತೆಗೆದುಕೊಳ್ಳಲಾಗುತ್ತದೆ ಆ ಅಂಶಗಳು ತಪ್ಪುಗಳ ಮೇಲೆ ಕೆಲಸ ಮಾಡುತ್ತದೆ ಆದ್ದರಿಂದ ಅನಿಶ್ಚಿತತೆಯು ದೋಷದ ಅಂದಾಜು ಮತ್ತು ಸಾಧನಗಳ ಎಲ್ಲಾ ಸಂಭಾವ್ಯ ಗಮನಾರ್ಹ ದೋಷಗಳಿಗೆ ಇದನ್ನು ಗುರುತಿಸಬೇಕು ಎಲ್ಲಾ ಅಳತೆಗಳನ್ನು 3 ಭಾಗಗಳಲ್ಲಿ ನೀಡಬೇಕು ಸಂಖ್ಯೆ 1 ಸರಾಸರಿ ಮೌಲ್ಯ ಸಂಖ್ಯೆ 2 ಅನಿಶ್ಚಿತತೆಯ ಸಂಖ್ಯೆ ಈ ಅನಿಶ್ಚಿತತೆಯನ್ನು ಆಧರಿಸಿದ ವಿಶ್ವಾಸಾರ್ಹ ಮಧ್ಯಂತರವಾಗಿದೆ ಮಹತ್ವ ಮತ್ತು ವಿಶ್ವಾಸಾರ್ಹ ಮಧ್ಯಂತರಗಳ ಬಗ್ಗೆ ನಾವು ಚರ್ಚಿಸುತ್ತೇವೆ ಆದ್ದರಿಂದ ಸ೦ಖ್ಯಾಶಾಸೃ ಕೆಲವು ಊಹೆಗಳನ್ನು ಹೊಂದಿದೆ ಆದ್ದರಿಂದ ಇಲ್ಲಿ 95 ಪ್ರತಿಶತ ವಿಶ್ವಾಸಾರ್ಹ ಮಧ್ಯಂತರ ಎಂದರೆ ಪ್ರಾಮುಖ್ಯತೆಯ ಮಟ್ಟವು 100 ಮೈನಸ್ 100 ಜೊತೆಗೆ ಇದು ವಾಸ್ತವವಾಗಿ ಮೈನಸ್ 5 ಪ್ರತಿಶತ 500 ಮೈನಸ್ಗೆ ಸಮಾನವಾಗಿರುತ್ತದೆ 95 ಪ್ರತಿಶತ 5 ಪ್ರತಿಶತಕ್ಕೆ ಸಮಾನವಾಗಿರುತ್ತದೆ ಇದು ಮಹತ್ವದ ಮಟ್ಟ ಆದ್ದರಿಂದ ವಿಶಾಲವಾದ ಅರ್ಥವು ಪ್ರೊಬ್ಯಾಬಿಲ್ಟಿಯ ವಿತರಣೆ ಮತ್ತು ನಿರ್ದಿಷ್ಟವಾಗಿ ನಾರ್ಮಲ್ ವಿತರಣೆಯನ್ನು ನಾನು ಚರ್ಚಿಸುವಾಗ ನಾವು ಚರ್ಚಿಸುವ ನಿಖರವಾದ ಅರ್ಥ ನಾನು ವಿಶ್ವಾಸಾರ್ಹ ಮಧ್ಯಂತರಗಳು ಪ್ರಾಮುಖ್ಯತೆಯ ಮಟ್ಟಗಳು ಮತ್ತು ಸಂಖ್ಯಾಶಾಸ್ತ್ರಗಳ ಇತರ ನಿಯತಾಂಕಗಳ ಬಗ್ಗೆ ಮಾತನಾಡುತ್ತೇನೆ ಆದ್ದರಿಂದ ವಿಶಾಲವಾದ ವಿಶ್ವಾಸಾರ್ಹ ಮಧ್ಯಂತರವೆಂದರೆ ನಾವು ಏನು ಹೇಳುತ್ತಿದ್ದರೂ ಇದು ಮುಖ್ಯ ಮತ್ತು ಇದು ನಮ್ಮ ಅನಿಶ್ಚಿತತೆಯಾಗಿದೆ ಎಂಬ ವಿಶ್ವಾಸ ಅಥವಾ ಭರವಸೆ ನಾವು ಇದನ್ನು 95 ಪ್ರತಿಶತ ವಿಶ್ವಾಸದಿಂದ ಹೇಳುತ್ತಿದ್ದೇವೆ 100 ಪ್ರತಿಶತ ವಿಶ್ವಾಸವು ಎಂದಿಗೂ ಇಲ್ಲ ಇದು ಅನಿಶ್ಚಿತತೆಯ ಲಕ್ಷಣವಾಗಿದೆ ಅಥವಾ ಇದು ಸಂಖ್ಯಾಶಾಸ್ತ್ರದ ಲಕ್ಷಣವಾಗಿದೆ ಮತ್ತು ನಮ್ಮಲ್ಲಿ ವಿಶ್ವಾಸಾರ್ಹತೆಯ ಮಟ್ಟವಿದೆ ಯಾಂತ್ರಿಕ ಮಾಪನಗಳಲ್ಲಿ 99 ಪ್ರತಿಶತಕ್ಕೆ 99 ಪ್ರತಿಶತದಷ್ಟು ವಿಶ್ವಾಸಾರ್ಹ ಮಟ್ಟವೂ ಇರಬಹುದು ಮತ್ತು ಅಂತಹ ಸೂಕ್ಷ್ಮ ಉತ್ಪಾದನೆ ಮತ್ತು ಉತ್ಪಾದನೆ ಅಥವಾ ನ್ಯಾನೊ ಉತ್ಪಾದನೆಯಲ್ಲಿ ಕೆಲವೊಮ್ಮೆ ವಿಶ್ವಾಸಾರ್ಹ ಮಧ್ಯಂತರಗಳು ಹೆಚ್ಚು ಹೆಚ್ಚಾಗಿದ್ದರೆ ಅದು 99 997 ಆಗಿದೆ ಇವುಗಳನ್ನು 6 ಸಿಗ್ಮಾ ಎಂದು ಕರೆಯಲಾಗುತ್ತದೆ ನಾವು ಅವುಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ ನಾವು ಒಟ್ಟಾರೆಯಾಗಿ ಕೆಲಸ ಮಾಡುತ್ತಿರುವ ನಮ್ಮ ವಿಶ್ವಾಸಾರ್ಹ ಮಧ್ಯಂತರ ಯಾವುದು ಎಂದು ನಾವು ಹೇಳಬೇಕಾಗಿದೆ ಆದ್ದರಿಂದ ನೀವು 95 ಪ್ರತಿಶತದಷ್ಟು ಆತ್ಮವಿಶ್ವಾಸವನ್ನು ಹೊಂದಿದ್ದರೆ ನಿಮಗೆ 95 ಪ್ರತಿಶತದಷ್ಟು ಆತ್ಮವಿಶ್ವಾಸವಿದ್ದರೆ ಅದರ ಪ್ರಭಾವವೇನು ನಿಮಗೆ 90 ಪ್ರತಿಶತದಷ್ಟು ವಿಶ್ವಾಸವಿದ್ದರೆ ಅದರ ಪ್ರಭಾವವೇನು ನೀವು 99 ಪ್ರತಿಶತದಷ್ಟು ಇದ್ದರೆ ಅದರ ಪ್ರಭಾವವೇನು ಆದ್ದರಿಂದ ನಾವು ಕೆಲವೊಮ್ಮೆ ಏನು ಹೇಳಬಹುದು ಎಂದರೆ ಅದು 90 ಪ್ರತಿಶತದಷ್ಟು ಮಹತ್ವದ್ದಾಗಿದೆ ಆದರೆ 99 ಪ್ರತಿಶತವಲ್ಲ 90 ಪ್ರತಿಶತದಷ್ಟು ವಿಶ್ವಾಸಾರ್ಹ ಮಧ್ಯಂತರವು ದತ್ತಾಂಶವು ಮಹತ್ವದ್ದಾಗಿದೆdata is significant ಎಂದು ನಾವು 990 ಪ್ರತಿಶತದಷ್ಟು ವಿಶ್ವಾಸ ಹೊಂದಿದ್ದೇವೆ 99 ಪ್ರತಿಶತದಷ್ಟು ಅದು ಸಾಧ್ಯವಿಲ್ಲ ನಾವು ಸಾಮಾನ್ಯ ವಕ್ರರೇಖೆಯನ್ನು ಸೆಳೆಯುವಾಗ ಇದನ್ನು ಚರ್ಚಿಸುತ್ತೇವೆ ಆದ್ದರಿಂದ ಅನಿಶ್ಚಿತತೆಯು ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ ಇದನ್ನು ರಿಲೇಟಿವ್ ಪದಗಳಿಗೆ ಅಬ್ಸಲ್ಯೂಟ್ ಪದಗಳಲ್ಲಿ ನೀಡಬಹುದು ಆದ್ದರಿಂದ ಇದನ್ನು ಅಬ್ಸಲ್ಯೂಟ್ ಪದಗಳಲ್ಲಿ ಎರಡೂ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಅನಿಶ್ಚಿತತೆಯು ಅದು ನಿಜವಾಗಿಯೂ ಸರಾಸರಿ ಮೌಲ್ಯವಾಗಿದೆ ಮತ್ತು ಏನಾದರೂ ನಾವು ಸರಾಸರಿ ಮೌಲ್ಯಕ್ಕೆ ಸೇರಿಸುವುದು ಅಥವಾ ಸರಾಸರಿ ಮೌಲ್ಯಕ್ಕೆ ಕಳೆವುದು ಅನಿಶ್ಚಿತತೆಯಾಗಿದೆ ಆದ್ದರಿಂದ ಅರ್ಥದಿಂದ ಈ ಅನಿಶ್ಚಿತತೆ ನನ್ನ ಮೌಲ್ಯವಾಗಿದ್ದರೆ ಆದ್ದರಿಂದ ಇದು ಎತ್ತರ IG ಯ ಮೇಲೆ ಪ್ರಭಾವ ಬೀರುತ್ತದೆ ನಾನು ಯಾವುದಾದರೂ ಉಪಕರಣದ ಎತ್ತರವನ್ನು ಲೆಕ್ಕ ಹಾಕುತ್ತೇನೆ ಈ ಪೆನ್ನಿನ ಎತ್ತರವನ್ನು ನಾನು ಹೇಳಬಯಸುತ್ತೇನೆ ಸರಿ ಇದು ಸುಮಾರು 150 ಮಿ ಸರಿ ಇದು ವಾಸ್ತವವಾಗಿ ಸ್ಟೈಲಸ್ ಆಗಿದೆ ಆದ್ದರಿಂದ ಇದು ಸುಮಾರು 150 ಮಿ ಆದ್ದರಿಂದ ಇದು ಪ್ಲಸ್ ಮೈನಸ್ ಆಗಿರಬಹುದು ಅದು ನನಗೆ 150 ಮಿ ಮೀ ಪ್ಲಸ್ ಅಥವಾ ಮೈನಸ್ 0 5 ಮಿ ಮೀ ಎಂದು ಹೇಳೋಣ ಆದ್ದರಿಂದ ಇದು ಸರಾಸರಿ ಮೌಲ್ಯವಾಗಿದೆ ನಾನು ಎಪ್ಸಿಲಾನ್ ಹಾಕಿದ ನಮ್ಮ ಅನಿಶ್ಚಿತತೆ ಇದು ರಿಲೇಟಿವ್ ಪರಿಭಾಷೆಯಲ್ಲಿ ರಿಲೇಟಿವ್ ಪದಗಳಾಗಿರಬಹುದು ಅದು ತುಲನಾತ್ಮಕವಾಗಿ ನಾನು ಇಲ್ಲಿ ಶೇಕಡಾವಾರು ಆಯ್ಕೆ ಮಾಡಬಹುದು ಆದ್ದರಿಂದ ಇದು 150 ಮಿ ಮೀ ಪ್ಲಸ್ ಮೈನಸ್ ಆಗಿರಬಹುದು ಹಾಗಾದರೆ 150 ರಲ್ಲಿ 0 5 ಎಂದರೇನು ಆದ್ದರಿಂದ ಇದು ವಾಸ್ತವವಾಗಿ ಡೆಲ್ಟಾ L ಬೈ L ಆಗಿದೆ ಅಂದರೆ ಉದ್ದವೆಂದರೆ ಇದು ಇಲ್ಲಿ L ಆಗಿದೆ ನಾನು ನಿಜವಾಗಿ ಡೆಲ್ಟಾ L ಅನ್ನು L ನಿಂದ 100 ಕ್ಕೆ ಲೆಕ್ಕ ಹಾಕುತ್ತಿದ್ದೇನೆ ಇದು ಶೇಕಡಾವಾರು ಡೆಲ್ಟಾ L 0 5 ಬೈ 150 ಇಂಟು 100 ಇದು 50 ಬೈ 150 ಯಿಂದ ಬರುತ್ತದೆ ಮತ್ತು ನಾನು ಇದನ್ನು ದಾಟಿದರೆ ಇದು 0 33 ಪ್ಲಸ್ ಮೈನಸ್ 0 33 ಶೇಕಡಾಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಅಬ್ಸಲ್ಯೂಟ್ ಪರಿಭಾಷೆಯಲ್ಲಿ ನೋಡಬಹುದು ಅನಿಶ್ಚಿತತೆಯು ಒಂದೇ ಘಟಕಗಳಲ್ಲಿ ರಿಲೇಟಿವ್ ಪರಿಭಾಷೆಯಲ್ಲಿರುತ್ತದೆ ಅದು ಶೇಕಡಾವಾರು ಅಥವಾ ಅದು ಬೇರೆ ಯಾವುದಾದರೂ ಪ್ರಮಾಣ ಅಥವಾ ಕ್ವಾರ್ಟೈಲ್ ಆಗಿರಬಹುದು ಸರಿ ಆದ್ದರಿಂದ ದೋಷದ ವಿಧಗಳು 2 ಪ್ರಮುಖ ಪ್ರಕಾರಗಳ ದೋಷ ವ್ಯವಸ್ಥಿತ ದೋಷ ಮತ್ತು ರ್ಯಾಂಡಮ್ ದೋಷ ವ್ಯವಸ್ಥಿತ ದೋಷಗಳಲ್ಲಿ ಒಂದೇ ಉಪಕರಣವನ್ನು ಒಂದೇ ರೀತಿಯಲ್ಲಿ ಬಳಸುವ ಮೂಲಕ ಒಂದೇ ರೀತಿಯ ದೋಷ ಮೌಲ್ಯವು ಬರುತ್ತದೆ ಇದು ನಾನು ಈಗ ತಾನೇ ತೋರಿಸಿದ ಬೈಯಸ್ ಆಗಿದೆ ಇದು ಒಂದು ವ್ಯವಸ್ಥಿತ ದೋಷ ಸರಿ ಮತ್ತು ಇದು ರ್ಯಾಂಡಮ್ ದೋಷ ಆದ್ದರಿಂದ ಇಲ್ಲಿ ನಾವು ಹೇಳುತ್ತಿರುವುದು ಉಪಕರಣವನ್ನು ಅದೇ ರೀತಿಯಲ್ಲಿ ಬಳಸುವ ಮೂಲಕ ಅದೇ ದೋಷ ಮೌಲ್ಯವಾಗಿದೆ ಹಾಗಾದರೆ ಏಕೆ ಮಾಡಿದರು ವಿಷಯವೆಂದರೆ ಅದನ್ನು ಒದಗಿಸಿದರೆ ಇತರ ಎಲ್ಲ ಷರತ್ತುಗಳು ಒಂದೇ ಆಗಿರುತ್ತವೆ ಉಪಕರಣವು ಒಂದೇ ಆಗಿರಬಹುದು ಬಹುಶಃ ಪ್ರಾಯೋಗಿಕತೆಯು ಒಂದೇ ಆಗಿರಬಹುದು ಮತ್ತು ಪರಿಸರ ಪರಿಸ್ಥಿತಿಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಇಲ್ಲಿ ದೋಷ ಮೌಲ್ಯವು ದೋಷ ಮೌಲ್ಯವು ಒಂದೇ ಆಗಿದ್ದರೆ ಸರಿ ಆದ್ದರಿಂದ ದೋಷ ಮೌಲ್ಯವು ಯಾವುದೇ ದೋಷದ ಮೌಲ್ಯದಲ್ಲಿ ಒಂದೇ ಆಗಿರುತ್ತದೆ ಉದಾಹರಣೆಗೆ 5 12 11 ಫಲಿತಾಂಶಗಳಿದ್ದರೆ 5 ವೋಲ್ಟ್ ಅಂತಿಮ ನಿಜವಾದ ಮೌಲ್ಯವಾಗಿರಬೇಕು ಆದ್ದರಿಂದ ಇದು ವ್ಯವಸ್ಥಿತ ದೋಷ ಸರಿ ರ್ಯಾಂಡಮ್ ದೋಷ ಇದು ವೀಕ್ಷಣೆಯಿಂದ ವೀಕ್ಷಣೆಗೆ ಪೂರ್ಣವಾಗಿ ಬದಲಾಗಬಹುದು ಪರಿಸರದಲ್ಲಿನ ಬದಲಾವಣೆಯಿಂದಾಗಿ ಉಪಕರಣದಲ್ಲಿನ ಬದಲಾವಣೆಯಿಂದಾಗಿ ಹವಾಮಾನ ಸ್ಥಿತಿಯ ಕಾರಣದಿಂದಾಗಿ ಸ್ಥಿತಿಯ ಬದಲಾವಣೆಯಿಂದಾಗಿ ಒಂದು ಪ್ರಯೋಗ ಬದಲಾವಣೆಯಿಂದಾಗಿ ಈ ದೋಷವು ಪ್ರತಿ ಬಾರಿಯೂ ಒಂದೇ ರೀತಿಯಲ್ಲಿ ಅಳತೆಗಳನ್ನು ನಿರ್ವಹಿಸಲು ಅಸಮರ್ಥತೆಯಿಂದಾಗಿರಬಹುದು ಯಾವುದೇ ಬದಲಾವಣೆ ಇರಬಹುದು ಆದರೆ ವಿಷಯವೆಂದರೆ ದೋಷವು ರ್ಯಾಂಡಮ್ ಆಗಿದೆ ಅದು ಚದುರಿಹೋಗಿದೆ ಆದ್ದರಿಂದ ಅದು ಅಂತಹದ್ದಾಗಿದೆ ಇದು 5 1 5 11 ಸರಿ 5 19 5 32 ಸರಿ ನಾವು 4 82 ಅನ್ನು ಹೊಂದಬಹುದು ನೀವು 4 95 4 98 5 32 ಇರಬಹುದು ಇದು ರ್ಯಾಂಡಮ್ ದೋಷ ಸರಿ ಇದು ವೋಲ್ಟೇಜ್ ಆಗಿದೆ ಆದ್ದರಿಂದ ರೀಡಿಂಗ್ ಗಳು ಸರಾಸರಿ ಮೌಲ್ಯದ ಮೌಲ್ಯಗಳಂತೆ ರ್ಯಾಂಡಮ್ ಆಗಿ ತೆಗೆದುಕೊಳ್ಳಲು ಕಾರಣವಾಗುವ ದೋಷವನ್ನು ರ್ಯಾಂಡಮ್ ದೋಷ ಎಂದು ಕರೆಯಲಾಗುತ್ತದೆ ಇವು ಅನಿಯಂತ್ರಿತ ಅಸ್ಥಿರಗಳ ಪರಿಣಾಮಗಳು ಸರಿ ಅಥವಾ ಕಾರ್ಯವಿಧಾನದಲ್ಲಿನ ವ್ಯತ್ಯಾಸಗಳು ಈ ರೀತಿಯ ಕೆಲವು ಕಾರಣಗಳು ಇರಬಹುದು ಆದ್ದರಿಂದ ಮುಂದೆ ಮತ್ತೆ ಏನು ದೋಷ ನಾನು ಈ ಹಿಂದೆ ಹೇಳಿದ ವಿಷಯ ದೋಷ ಯಾವುದು ಆ ದೋಷವು ಅನಿಶ್ಚಿತತೆಗೆ ಸಮಾನವಾಗಿರುತ್ತದೆ ಅದು ತಪ್ಪಿಗೆ ಸಮನಾಗಿರುವುದಿಲ್ಲ ತಪ್ಪು ಕೆಲವೊಮ್ಮೆ ಹಾಗೆ ಅಜ್ಞಾನ ಅಜಾಗರೂಕತೆ ಅಥವಾ ಪರಿಸರ ಪರಿಸ್ಥಿತಿಗಳು ಕೆಲವು ಪ್ರಯೋಗಗಳನ್ನು ಬಳಸುವುದು ವಿಭಿನ್ನವಾಗಿವೆ ಒಂದು ಉಪಕರಣವನ್ನು ಮತ್ತೊಂದು ಪ್ರಯೋಗವನ್ನು ಬಳಸುವುದು ಎರಡನೆಯ ಸಾಧನ ಉದಾಹರಣೆಗೆ ನೀವು ಒಂದು ಕಂಪನಿಯ ವರ್ನಿಯರ್ ಕ್ಯಾಲಿಪರ್ ಅನ್ನು ಒಂದು ರೀಡಿಂಗ್ ಗಾಗಿ ಬಳಸುತ್ತಿರಬಹುದು ಮತ್ತು ತೆಗೆದುಕೊಳ್ಳಲು ವಿಭಿನ್ನ ರೀತಿಯ ಪ್ರಮಾಣವನ್ನು ಹೊಂದಿರುವ ವರ್ನಿಯರ್ ಕ್ಯಾಲಿಪರ್ ಮತ್ತೊಂದು ರೀಡಿಂಗ್ ನಿಖರವಾಗಿ ತಪ್ಪುಗಳಲ್ಲದಿದ್ದರೆ ಇವುಗಳು ಒಂದು ರೀತಿಯ ಅಜಾಗರೂಕತೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ ನಾವು ಸಂಖ್ಯಾಶಾಸ್ತ್ರಗಳ ವಿಶ್ಲೇಷಣೆಯನ್ನು ಅನ್ವಯಿಸಬೇಕಾದ ಡೇಟಾವನ್ನು ಉತ್ಪಾದಿಸಲು ಹೋದರೆ ನಾವು ಕೆಲಸ ಮಾಡಲು ಹೋದರೆ ಡೇಟಾವು ಸಾಧ್ಯವಾದಷ್ಟು ನಿಖರವಾಗಿರುವುದು ಮುಖ್ಯ ಆದ್ದರಿಂದ ದೋಷಗಳು ನಾವು ಕೆಲಸ ಮಾಡುತ್ತಿರುವ ಅನಿಶ್ಚಿತತೆಗೆ ಸಮನಾಗಿರುತ್ತದೆ ಲೆಕ್ಕಾಚಾರದಲ್ಲಿ ಅಥವಾ ಅಳತೆಗಳಲ್ಲಿನ ತಪ್ಪುಗಳು ಪ್ರಾಯೋಗಿಕ ದೋಷವನ್ನು ಲೆಕ್ಕಾಚಾರ ಮಾಡುವ ಮೊದಲು ಯಾವಾಗಲೂ ಸರಿಪಡಿಸಬೇಕು ಎಂದು ನಾನು ಹೇಳಿದ್ದೇನೆ ಆದ್ದರಿಂದ ಅಳತೆ ಮಾಡಿದ ಮೌಲ್ಯವು ಸರಾಸರಿ ಮೌಲ್ಯ ಪ್ಲಸ್ ದೋಷಕ್ಕೆ ಸಮಾನವಾಗಿರುತ್ತದೆ ಸರಿ ಈ ಸರಾಸರಿ ಮೌಲ್ಯವು x ನ ಅಳತೆಯ ಅತ್ಯುತ್ತಮ ಅಂದಾಜು ಮತ್ತು ಡೆಲ್ಟಾ x ಎಂಬುದು ಅಳತೆಗಳಲ್ಲಿನ ಅನಿಶ್ಚಿತತೆ ಅಥವಾ ದೋಷವಾಗಿದೆ ಆದ್ದರಿಂದ ದೋಷವು ರಿಲೇಟಿವ್ ಅಥವಾ ಶೇಕಡಾ ದೋಷವಾಗಿರಬಹುದು ನಾವು ಇತರ ರೀತಿಯ ದೋಷಗಳನ್ನು ಚರ್ಚಿಸುತ್ತೇವೆ ನಾವು ಹೊಂದಿರುವ ವ್ಯವಸ್ಥಿತ ಅಥವಾ ರ್ಯಾಂಡಮ್ ದೋಷವನ್ನು ನಾವು ಚರ್ಚಿಸಿದಂತೆ ನಾವು ಹೆಚ್ಚಾಗಿ ಇಲ್ಲಿ ರ್ಯಾಂಡಮ್ ದೋಷದ ಮೇಲೆ ಮಾತ್ರ ಕೆಲಸ ಮಾಡುತ್ತೇವೆ ವ್ಯವಸ್ಥಿತ ದೋಷವು ದೋಷಯುಕ್ತ ಮಾಪನಾಂಕ ನಿರ್ಣಯದಿಂದಾಗಿರಬಹುದು ತಪ್ಪಾದ ಮಾಪನಾಂಕ ನಿರ್ಣಯ ಅಥವಾ ಉಪಕರಣದ ಬದಲಾವಣೆಯ ತಪ್ಪಾದ ಬಳಕೆಯ ಉದಾಹರಣೆ ತಾಪಮಾನ ಏರಿಕೆಗಾಗಿ ಪ್ರಯೋಗದ ಬದಲಾವಣೆ ಮತ್ತು ಆ ಎಲ್ಲ ವಿಷಯಗಳು ಇರಬಹುದು ಆದ್ದರಿಂದ ರ್ಯಾಂಡಮ್ ದೋಷವು ನಾವು ಕೆಲಸ ಮಾಡುವ ಸಂಖ್ಯಾಶಾಸ್ತ್ರೀಯ ವ್ಯತ್ಯಾಸ ಸಂಖ್ಯಾಶಾಸ್ತ್ರೀಯ ಬದಲಾವಣೆಯಿಂದಾಗಿದೆ ಆದ್ದರಿಂದ ದೋಷಗಳನ್ನು ಈ ರೀತಿಗಳಲ್ಲಿ ಪ್ರತಿನಿಧಿಸಬಹುದು ರಿಲೇಟಿವ್ ದೋಷ ಶೇಕಡಾ ದೋಷ ರಿಲೇಟಿವ್ ದೋಷ ಉಲ್ಲೇಖಿತ ಸಮಯ 2144 ನಾನು ಲೆಕ್ಕಾಚಾರ ಮಾಡಿದ್ದೇನೆಂದರೆ ಪ್ರತಿ ಯೂನಿಟ್ಗೆ ದೋಷ ಎಂದರೆ ಸರಾಸರಿ ದೋಷದ ಮೌಲ್ಯವು 100 ಕ್ಕೆ ಒಂದೇ ರಿಲೇಟಿವ್ ದೋಷವಾಗಿದೆ ಇದು ಪ್ರತಿ ಯೂನಿಟ್ನ ಸರಾಸರಿ ಮೌಲ್ಯ 100 ಕ್ಕೆ ದೋಷವಾಗಿದೆ ಇದು ವಾಸ್ತವವಾಗಿ ಶೇಕಡಾವಾರು ಆದ್ದರಿಂದ ನಮ್ಮಲ್ಲಿ ನಿಜವಾಗಿ ನಿಜವಾದ ಮೌಲ್ಯವಿಲ್ಲ ಅದು ಕೆಲವು ನಿಜವಾದ ಮೌಲ್ಯ ಎಂದು ನಮಗೆ ತಿಳಿದಿದೆ ಮತ್ತು ನಾವು ಉತ್ಪಾದಿಸುತ್ತಿರುವ ಡೇಟಾವನ್ನು ನಾವು ಉತ್ಪಾದಿಸುತ್ತಿರುವುದು ಅಂದಾಜು ನಿಜವಾದ ಮೌಲ್ಯದ ಅಂದಾಜು ಆದ್ದರಿಂದ ನಾವು ಆ ಅಂದಾಜಿನ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಆದ್ದರಿಂದ ದೋಷವು ಅಂತಹ ಗುಣಲಕ್ಷಣಗಳನ್ನು ಹೊಂದಿದೆ ಉದಾಹರಣೆಗೆ ದೋಷವು 3 ಮೌಲ್ಯಗಳಿದ್ದರೆ x ಗೆ ದೋಷವು ಡೆಲ್ಟಾ x y ಗೆ ದೋಷವು ಡೆಲ್ಟಾ y ಮತ್ತು z ಗೆ ದೋಷವು ಡೆಲ್ಟಾ z ಆಗಿದೆ ಆದ್ದರಿಂದ ಏನಾಗುತ್ತದೆ ಅಂತಿಮ ಫಲಿತಾಂಶವೆಂದರೆ ನಾನು ಫಲಿತಾಂಶವನ್ನು ಇಲ್ಲಿ ಇಡುತ್ತೇನೆ ಫಲಿತಾಂಶವು x ಪ್ಲಸ್ y ಪ್ಲಸ್ z ಗೆ i e xyz ಸಮಾನವಾಗಿರುತ್ತದೆ ನಿಮ್ಮ ಅನಿಸಿಕೆ ಏನು ಈ ಸಂದರ್ಭದಲ್ಲಿ ದೋಷಗಳು ಹೇಗೆ ವರ್ತಿಸುತ್ತವೆ ಇದು ಗರಿಷ್ಠ ದೋಷ ಯಾವುದು ಎಂಬುದನ್ನು ನಾವು ನೋಡಬೇಕಾದ ಗುಣವಾಗಿದೆ ನಿಮಗೆ ಗೊತ್ತಾ ಡೆಲ್ಟಾ x ನೊಂದಿಗೆ ಡೆಲ್ಟಾ y ಮತ್ತು ಡೆಲ್ಟಾ z ಜೊತೆಗೆ ಪ್ಲಸ್ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ಮೇಲಿನ ಮಿತಿ ಅನ್ನು ನೋಡಲು ಗರಿಷ್ಠ ಮೌಲ್ಯವನ್ನು ನೋಡಲು ದೋಷಗಳನ್ನು ಯಾವಾಗಲೂ ಸೇರಿಸಲಾಗುತ್ತದೆ ಮತ್ತು ಮೇಲಾಗಿ ಅಬ್ಸಲ್ಯೂಟ್ ಮೌಲ್ಯಗಳನ್ನು ಸೇರಿಸಲಾಗುತ್ತದೆ ಆದ್ದರಿಂದ ಒಟ್ಟಾರೆ ದೋಷಕ್ಕಾಗಿ ನಾನು ಡೆಲ್ಟಾ r ಎಂದು ಹೇಳಬಹುದು ಇಲ್ಲಿ ನಾನು ಡೆಲ್ಟಾ x ಪ್ಲಸ್ ಡೆಲ್ಟಾ y ಪ್ಲಸ್ ಡೆಲ್ಟಾ z ಮಾಡ್ಯುಲಸ್ಗೆ ಸಮನಾಗಿರುತ್ತದೆ r ನ ಮೌಲ್ಯವು ಸಹ ಮೌಲ್ಯವು 5 ಪ್ಲಸ್ ಮೈನಸ್ 0 16 ಪ್ಲಸ್ ಮೈನಸ್ 0 3 i 3 ಆಗಿದ್ದರೆ ಅದು 7 ಪ್ಲಸ್ ಮೈನಸ್ 0 4 i 4 ಇವುಗಳು ಮೌಲ್ಯಗಳಾಗಿದ್ದರೆ ಮತ್ತು r ನ ಮೌಲ್ಯವು ಸರಾಸರಿ ಮೌಲ್ಯ 5 ಪ್ಲಸ್ 6 ಪ್ಲಸ್ 7 i e 56718 ಆಗಿರುತ್ತದೆ ಇದು 18 ಕ್ಕೆ ಸಮಾನವಾಗಿರುತ್ತದೆ ನೀವು ಅದನ್ನು ಎಂಎಂ ಎಂದು ಕರೆಯುತ್ತೀರಿ ನೀವು ಏನು ಕರೆಯಲು ಇಷ್ಟಪಡುತ್ತೀರೋ ಹಾಗೆ ಕರೆಯಿರಿ ಕೆಲವೊಮ್ಮೆ ಅದನ್ನು ಸ್ವಲ್ಪ ಉದ್ದ ಎಂದು ಕರೆಯಿರಿ ಸರಿ ನಮ್ಮಲ್ಲಿಲ್ಲದ ತಾಪಮಾನ ಇದು ನಿರಂತರವಾಗಿ ನಾನು ವಿವಿಧ ರೀತಿಯ ಮಾಪಕಗಳನ್ನು ಚರ್ಚಿಸುತ್ತೇನೆ ನಿಮಗೆ ತಿಳಿದಿರುವಂತೆ ನಾವು ತಾಪಮಾನ ಎಂದು ಕರೆಯುವಾಗ ನನಗೆ ದೋಷ ಅಥವಾ ತಪ್ಪುಬೇಕು ನಾವು ಎಂದಿಗೂ ತಾಪಮಾನವನ್ನು ಸೇರಿಸುವುದಿಲ್ಲ ತಾಪಮಾನವು ಅನುಪಾತ ಪ್ರಮಾಣದಲ್ಲಿಲ್ಲ ಅದು ಮಧ್ಯಂತರ ಪ್ರಮಾಣದಲ್ಲಿದೆ ಒಂದು ದೇಹದ ಉಷ್ಣತೆಯು ಬಹುಶಃ 25 ಡಿಗ್ರಿ ಆಗಿದ್ದರೆ ಮತ್ತೊಂದು ದೇಹವು 10 ಡಿಗ್ರಿ ಆಗಿದ್ದರೆ ನಾವು ಅವುಗಳನ್ನು ಒಟ್ಟಿಗೆ ಇಟ್ಟುಕೊಂಡರೆ ತಾಪಮಾನವು 25 ಆಗಿರುತ್ತದೆ ಜೊತೆಗೆ 10 ಅದು 35 ಡಿಗ್ರಿಗಳಾಗಿರುತ್ತದೆ ಎಂದು ನಾವು ಹೇಳಲಾಗುವುದಿಲ್ಲ ಆದ್ದರಿಂದ ಅದು ಸಾಧ್ಯವಿಲ್ಲ ಅದು ಮಧ್ಯಂತರ ಪ್ರಮಾಣದಲ್ಲಿದೆ ಆದರೆ ಉದ್ದ ಇದರರ್ಥ ಅದು ಎತ್ತರವಾಗಿದ್ದರೆ ಹೌದು ಎತ್ತರವನ್ನು ನಾವು ಸೇರಿಸುತ್ತಿದ್ದರೆ ಅದನ್ನು ಸೇರಿಸಬಹುದು ಸರಿ ಆದ್ದರಿಂದ ಗರಿಷ್ಠ ದೋಷ ಯಾವುದು ಇಲ್ಲಿ ಗರಿಷ್ಠ ದೋಷ 0 1 ಪ್ಲಸ್ 0 3 ಪ್ಲಸ್ 0 4 ಆಗಿರುತ್ತದೆ ಇದು 0 8 ಮಿ ಗೆ ಸಮಾನವಾಗಿರುತ್ತದೆ ದಯವಿಟ್ಟು ನೆನಪಿಡಿ ಇದು ಮೇಲಿನ ಮಿತಿ ಸರಿ ಆದ್ದರಿಂದ ಇದು ಡೆಲ್ಟಾ r ನಾನು ಅದನ್ನು ಹೆಚ್ಚು ಸ್ಪಷ್ಟಪಡಿಸಬೇಕಾದರೆ ನಾನು ಅದನ್ನು ಕೂಡ ಹಾಕಬಹುದು ನಾನು ಅದನ್ನು ನಿಮಗೆ ಸಮನಾಗಿ ಇರಿಸಿ ಅದನ್ನು ಪ್ಲಸ್ ಮೈನಸ್ 0 8 mm ಎಂದು ಹಾಕಬಹುದು ಆದ್ದರಿಂದ ಮುಂದಿನದು ಪ್ರಾಡಕ್ಟ್ ಕೋಶಿಎಂಟ್ ನೀವು ದೋಷ ಪದವನ್ನು ಗುಣಿಸಿದರೆ ಅಥವಾ ಭಾಗಿಸಿದರೆ ಏನು ಮಾಡುವುದು ನಾನು ಅದೇ ಮೌಲ್ಯಗಳನ್ನು ಪರಿಗಣಿಸುತ್ತೇನೆ X ಪ್ಲಸ್ ಡೆಲ್ಟಾ xy ಪ್ಲಸ್ ಡೆಲ್ಟಾ yz ಪ್ಲಸ್ ಡೆಲ್ಟಾ z ಆದ್ದರಿಂದ ರಿಜಲ್ಟನ್ಟ x ಇಂಟು y ಬೈ z i ಆದ್ದರಿಂದ ಇಲ್ಲಿ ಡೆಲ್ಟಾ r x ಪ್ಲಸ್ ಮೈನಸ್ ಡೆಲ್ಟಾ x x±x ಅಥವಾ y ಪ್ಲಸ್ ಮೈನಸ್ ಡೆಲ್ಟಾ y y±y ಓವರ್ z ಪ್ಲಸ್ ಮೈನಸ್ ಡೆಲ್ಟಾ z z±z ಗೆ ಸಮನಾಗಿರಬಹುದು i e r zz ರಿಲೇಟಿವ್ ದೋಷದ ಬಗ್ಗೆ ನಾನು ಮಾತನಾಡಿದರೆ ಅದು ಮತ್ತೆ ರಿಲೇಟಿವ್ ದೋಷಗಳ ಮೊತ್ತವಾಗಿದೆ ಆದ್ದರಿಂದ ರಿಲೇಟಿವ್ ದೋಷ ಏನು ಡೆಲ್ಟಾ r ಬೈ r i e rr ಇದು ಮತ್ತೆ ಈ ರೀತಿಯ ಶೈಲಿಯಲ್ಲಿ ರಿಲೇಟಿವ್ ದೋಷದ ಮೊತ್ತವಾಗಿದೆ ನಾನು ಇದನ್ನು ಸಮೀಕರಣ 1 ಎಂದು ಕರೆಯುತ್ತೇನೆ ಇದು ಸಮೀಕರಣ 2 ಸಮೀಕರಣ 3 ಡೆಲ್ಟಾ x ಬೈ x ಡೆಲ್ಟಾ y ಬೈ y ಡೆಲ್ಟಾ z ಬೈ z ಅಬ್ಸಲ್ಯೂಟ್ ಮೌಲ್ಯಗಳು ಮತ್ತು ಇದರ ಮೊತ್ತ ಇದು ಮತ್ತೆ ನಮ್ಮ ಮೇಲಿನ ಮಿತಿಯಾಗಿದೆ ಆದ್ದರಿಂದ ನಾವು ದೋಷಗಳನ್ನು ಸ್ಥಿರದಿಂದ ಗುಣಿಸಿದರೆ ಏನು ಫಲಿತಾಂಶವು ಸ್ಥಿರ ಮೌಲ್ಯ A ಇಂಟು x ಗೆ ಸಮನಾಗಿದ್ದರೆ ದೋಷವು ಅಬ್ಸಲ್ಯೂಟ್ ದೋಷವನ್ನು ಕಾನ್ಸ್ಟಂಟ್ ಇಂದ ಗುಣಾಕಾರ ಮಾಡಿದಾಗ ಬರುವ ಮೌಲ್ಯ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಅಬ್ಸಲ್ಯೂಟ್ ದೋಷವು a ಟೈಮ್ಸ್ ಡೆಲ್ಟಾ x ಗೆ ಸಮನಾಗಿರುತ್ತದೆ ಅದು ಸರಿಯೇ ಈಗ ನಾವು ದೋಷದ ಬಗ್ಗೆ ಮಾತನಾಡುವಾಗ ದೋಷಗಳು ಹೆಚ್ಚಾಗಿ ಅಬ್ಸಲ್ಯೂಟ್ ಟರ್ಮ್ಗಳಾಗಿವೆ ಆದ್ದರಿಂದ ನಾವು ಸ್ಥಿರತೆಯ ಅಬ್ಸಲ್ಯೂಟ್ ಮೌಲ್ಯವನ್ನು ಅದರ ಮೂಲ ಮೌಲ್ಯವನ್ನು ಲೆಕ್ಕಿಸದೆ ಇಲ್ಲಿಯೂ ಇಡುತ್ತೇವೆ ಆದ್ದರಿಂದ ನೀವು ಒಂದು ಸಂಖ್ಯೆಯ ಸ್ಕ್ವೇರ್ ಅಥವಾ ಕ್ಯೂಬ್ ಅನ್ನು ತೆಗೆದುಕೊಂಡರೆ ಉದಾಹರಣೆಗೆ r ಎಂಬುದು x ಪವರ್ n ಗೆ ಸಮನಾಗಿದ್ದರೆ ರಿಲೇಟಿವ್ ದೋಷವು ಎಕ್ಸ್ಪೋನೆಂಟ್ಸ್ ಟೈಮ್ಸ್ ರಿಲೇಟಿವ್ ದೋಷವಾಗಿರುತ್ತದೆ ಆದ್ದರಿಂದ ಇದು ಆಗುತ್ತದೆ ಇಲ್ಲಿ ನಾವು ರಿಲೇಟಿವ್ ದೋಷಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ನಿಮಗೆ ತಿಳಿದಿದೆ ನಾವು ಇದರ ಲಾಗ್ ತೆಗೆದುಕೊತ್ತಿದ್ದೇವೆ ಆದ್ದರಿಂದ ನಾವು ಡೆಲ್ಟಾ r ಬೈ r i e ಮೌಲ್ಯವು xx ಅಬ್ಸಲ್ಯೂಟ್ ಮೌಲ್ಯವನ್ನು n ಇಂದ ಗುಣಿಸಿದಾಗ ಬರುವ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ನಾವು ಏನು ಮಾಡಬೇಕು ನಾವು ದೋಷವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಮತ್ತು ನಾವು ಉಪಕರಣವನ್ನು ಸರಿಪಡಿಸಬೇಕಾಗಿದೆ ಆದ್ದರಿಂದ ಉಪಕರಣಕ್ಕೆ ಸೇರಿಸಲಾದ ಈ ರೀತಿಯ ತಿದ್ದುಪಡಿಯನ್ನು ತಿದ್ದುಪಡಿ ಎಂದು ಕರೆಯಲಾಗುತ್ತದೆ ಅಥವಾ ಅದನ್ನು ಕೇವಲ ಸೇರಿಸಿದರೆ ಅಥವಾ ಕಳೆಯುವುದಾದರೆ ಅದು ಸ್ವರೂಪದಲ್ಲಿ ಸಂಯೋಜಕ ಸಂಯೋಜಕ ಅದು ಗುಣಾಕಾರವಾಗಿದ್ದರೆ ನಾವು ಅದನ್ನು ತಿದ್ದುಪಡಿ ಅಂಶ ಎಂದು ಕರೆಯುತ್ತೇವೆ ಇದು ತಿದ್ದುಪಡಿ ಅಂಶ ನಾವು ಬಳಸುತ್ತಿರುವ ಹೆಚ್ಚಿನ ಬಾರಿ ಉಪಕರಣಗಳು ರೇಖೀಯ ಸ್ವರೂಪದಲ್ಲಿರುತ್ತವೆ ಆದ್ದರಿಂದ ನಾವು ಸ್ಥಿರ ತಿದ್ದುಪಡಿಯನ್ನು ಬಳಸುತ್ತೇವೆ ತಿದ್ದುಪಡಿ ಅಂಶವಲ್ಲ ತಿದ್ದುಪಡಿ ಅಂಶವು ಗುಣಿಸಲ್ಪಡುತ್ತದೆ ಮತ್ತು ಸ್ಥಿರವಾದ ತಿದ್ದುಪಡಿಯನ್ನು ಸೇರಿಸಿದರೆ ಅದು ಚಿಹ್ನೆಯನ್ನು ಒಳಗೊಂಡಿರಬಹುದು ಅದನ್ನು ಎರಡನ್ನೂ ಸೇರಿಸಬಹುದು ಅಥವಾ ಕಳೆಯಬಹುದು ಸರಿ ಮುಂದೆ ನಾನು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇನೆ ಉದಾಹರಣೆಗೆ ಮೀಟರ್ ವೋಲ್ಟ್ಮೀಟರ್ ಅನ್ನು ಓದಿದರೆ ಉದಾಹರಣೆಗೆ 1 ವೋಲ್ಟ್ಮೀಟರ್ ರೀಡಿಂಗ್ 127 5 ವೋಲ್ಟ್ ಆಗಿರುತ್ತದೆ ಮತ್ತು ನಿಜವಾದ ಮೌಲ್ಯವು 127 43 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಪ್ರಶ್ನೆ ಸಂಖ್ಯೆ 1 ಸ್ಥಿರ ದೋಷ ಎಂದರೇನು ಸಂಖ್ಯೆ 2 ಸ್ಥಿರ ತಿದ್ದುಪಡಿ ಎಂದರೇನು ದಯವಿಟ್ಟು ನೆನಪಿಡಿ ಸ್ಥಿರ ಸಂಪರ್ಕವು ಉಪಕರಣಕ್ಕಾಗಿ ಈ ಉಪಕರಣವನ್ನು ನಾವು ಬಳಸುವಾಗಲೆಲ್ಲಾ ಸಾಧನಕ್ಕೆ ನಾವು ಸೇರಿಸಬೇಕಾದ ಸ್ಥಿರ ತಿದ್ದುಪಡಿ ಏನು ಆದ್ದರಿಂದ ಕೆಲವೊಮ್ಮೆ ಸ್ಥಿರ ತಿದ್ದುಪಡಿ ಅಥವಾ ತಿದ್ದುಪಡಿ ಅಂಶವನ್ನು ನೀಡಲಾಗಿದೆ ಯಂತ್ರದ ಸಮಯದಲ್ಲಿ ಅನ್ವಯಿಸುವ ಬಲವನ್ನು ಲೆಕ್ಕಹಾಕಲು ನಾನು ಬಳಸಿದ ಸಾಫ್ಟ್ವೇರ್ನಂತೆ ಬಲವನ್ನು ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ವಿದ್ಯುತ್ ಸಂಕೇತವು ವೋಲ್ಟೇಜ್ನಲ್ಲಿನ ವಿದ್ಯುತ್ ಸಂಕೇತಗಳಾಗಿವೆ ಆ ವೋಲ್ಟೇಜ್ ಅನ್ನು ನಂತರ ನ್ಯೂಟನ್ಸ್ಗೆNewton's ಪರಿವರ್ತಿಸಲಾಗುತ್ತದೆ ಅಲ್ಲಿ ತಿದ್ದುಪಡಿ ಅಂಶವನ್ನು ನೀಡಲಾಗಿದೆ ಸಾಫ್ಟ್ವೇರ್ನಲ್ಲಿನ ಈ ಶ್ರೇಣಿಯು ತಿದ್ದುಪಡಿ ಅಂಶಕ್ಕೆ ಸಮನಾಗಿರುತ್ತದೆ ಸರಿ ತಿದ್ದುಪಡಿ ಅಂಶ ಏನೇ ಇರಲಿ ಈ ಶ್ರೇಣಿಗಾಗಿ ನೀವು ದಯವಿಟ್ಟು 1 5 ಅನ್ನು ಅನ್ವಯಿಸಿ ಆದ್ದರಿಂದ ಇಲ್ಲಿ ಇದು ಸ್ಥಿರವಾದ ತಿದ್ದುಪಡಿಯಾಗಿದೆ ಏಕೆಂದರೆ ಇವು ಸ್ವರೂಪದಲ್ಲಿ ಸಂಯೋಜಕವಾಗಿವೆ ನಾವು ಸ್ಥಿರ ತಿದ್ದುಪಡಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ಸ್ಥಿರ ದೋಷ ಎಂದರೇನು ಯೋಚಿಸಿ ಇದು ತುಂಬಾ ಸುಲಭ ಆದ್ದರಿಂದ ನಾನು ಮೂರನೆಯ ರೀಡಿಂಗ್ ಅಥವಾ ಫಲಿತಾಂಶವನ್ನು r ಎಂದು ತೆಗೆದುಕೊಂಡರೆ ಡೆಲ್ಟಾ R ಉಪಕರಣದಿಂದ ಬರುವ ರೀಡಿಂಗ್ ಗೆ ಸಮನಾಗಿರುತ್ತದೆ ಅದು ಸರಾಸರಿ ಮೌಲ್ಯ ಮೈನಸ್ ನಿಜವಾದ ಮೌಲ್ಯದ ರೀಡಿಂಗ್ ಆದ್ದರಿಂದ ಇದು 127 5 ಮೈನಸ್ 127 43 ಗೆ ಸಮಾನವಾಗಿರುತ್ತದೆ ಇದು 0 07 ವೋಲ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಪಾಸಿಟಿವ್ ಮೌಲ್ಯವಾಗಿದೆ ಮತ್ತು ನಾವು ತಿದ್ದುಪಡಿ ಅಂಶವನ್ನು ಸೇರಿಸಬೇಕಾದಾಗ ಮೌಲ್ಯವು ಏನೇ ಬಂದರೂ ತಿದ್ದುಪಡಿ ಅಂಶವಾಗಿದೆ ಆದ್ದರಿಂದ ನಾವು ಸ್ಥಿರ ತಿದ್ದುಪಡಿಯಲ್ಲಿ ಕೆಲಸ ಮಾಡಬೇಕಾದಾಗ ಸ್ಥಿರ ತಿದ್ದುಪಡಿಯನ್ನು ಸರಾಸರಿ ಮೌಲ್ಯದಿಂದ ಕಳೆಯಲಾಗುತ್ತದೆ ಏಕೆಂದರೆ ಇದು ಪಾಸಿಟಿವ್ ಚಿಹ್ನೆ ಇದನ್ನು ಕಳೆಯಲಾಗುತ್ತದೆ ಎಂದು ನಿಮಗೆ ತಿಳಿದಿರುವುದರಿಂದ ವೋಲ್ಟ್ಮೀಟರ್ ರೀಡಿಂಗ್ ನಿಜವಾದ ಮೌಲ್ಯಕ್ಕಿಂತ ದೊಡ್ಡದಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಇಲ್ಲಿ ನಾನು ಇಲ್ಲಿ ಸಕಾರಾತ್ಮಕ ಚಿಹ್ನೆಯನ್ನು ಹಾಕಿದ್ದೇನೆ ಆದ್ದರಿಂದ ಡೆಲ್ಟಾದಿಂದ ಸೂಚಿಸಲಾದ ಸ್ಥಿರ ತಿದ್ದುಪಡಿ C ಮೌಲ್ಯವು ಮೈನಸ್ ಬಾರಿ ಡೆಲ್ಟಾ R ಗೆ ಸಮಾನವಾಗಿರುತ್ತದೆ ಇದು ಮೈನಸ್ ಬಾರಿ ಪ್ಲಸ್ 0 07V ಗೆ ಸಮಾನವಾಗಿರುತ್ತದೆ ಅದು ಮೈನಸ್ 0 07V ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಸ್ಥಿರ ತಿದ್ದುಪಡಿ ಮೌಲ್ಯವು ಮೈನಸ್ 0 007 ಮತ್ತು ಸ್ಥಿರ ದೋಷವು 0 07 ಸರಿ ವೋಲ್ಟ್ಮೀಟರ್ ಅನ್ನು ಬಳಸಿದಾಗಲೆಲ್ಲಾ ಇದು ವಾಸ್ತವವಾಗಿ ಸರಾಸರಿ ಮೌಲ್ಯವಾಗಿದೆ ಇದು ನಿರ್ದಿಷ್ಟ ಸಂಖ್ಯೆಯ ಅವಲೋಕನಗಳಿಂದ ಸರಾಸರಿ ಮೌಲ್ಯವಾಗಿದೆ ಆದ್ದರಿಂದ ನಿಜವಾದ ಮೌಲ್ಯವಿದೆ ಎಂದು ನಮಗೆ ತಿಳಿದಿದೆ ಮುಖ್ಯ ಮೌಲ್ಯವು ಇಷ್ಟಿದೆ ಆದ್ದರಿಂದ ಸ್ಥಿರ ದೋಷವನ್ನು ಕಂಡುಹಿಡಿಯಲು ನಾವು ವ್ಯತ್ಯಾಸವನ್ನು ತೆಗೆದುಕೊಂಡಿದ್ದೇವೆ ಸ್ಥಿರ ದೋಷದಲ್ಲಿ ಸ್ಥಿರ ದೋಷದ ಋಣಾತ್ಮಕ f ಸ್ಥಿರ ತಿದ್ದುಪಡಿ ಇದು ಉದಾಹರಣೆ 1 ಆದ್ದರಿಂದ ನಾನು ಇನ್ನೊಂದು ಉದಾಹರಣೆಯನ್ನು ಆರಿಸುತ್ತೇನೆ ಆದ್ದರಿಂದ ನೀವು ಥರ್ಮಾಮೀಟರ್ ರೀಡಿಂಗ್ ಅನ್ನು ಪರಿಗಣಿಸುವ ತಾಪಮಾನವನ್ನು ತೆಗೆದುಕೊಳ್ಳುತ್ತೇನೆ ಥರ್ಮಾಮೀಟರ್ ರೀಡಿಂಗ್ ತೆಗೆದುಕೊಳ್ಳುತ್ತೇನೆ ಅದು 102 66 ಡಿಗ್ರಿ ಫ್ಯಾರನ್ಹೀಟ್ ಮತ್ತು ಸ್ಥಿರ ತಿದ್ದುಪಡಿಯನ್ನು ನೀಡಲಾಗಿದೆ ಸ್ಥಿರ ತಿದ್ದುಪಡಿಯು 0 26 ಡಿಗ್ರಿ ಫ್ಯಾರನ್ಹೀಟ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ನಿಜವಾದ ಮೌಲ್ಯವನ್ನು ಕಂಡುಹಿಡಿಯಬೇಕು ಸರಿ ಆದ್ದರಿಂದ ನಾವು ಏನು ಹೊಂದಿದ್ದೇವೆ ಇದು ನಮ್ಮ ಥರ್ಮಾಮೀಟರ್ ರೀಡಿಂಗ್ ಇದು Rm ಇದು ಡೆಲ್ಟಾ r ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ನಿಜವಾದ ಮೌಲ್ಯವನ್ನು ಪ್ರಶ್ನಾರ್ಥಕ ಚಿಹ್ನೆಗೆ ಸಮಾನವಾದ ನಿಜವಾದ ಮೌಲ್ಯವನ್ನು ಕಂಡುಹಿಡಿಯಬಹುದು ಈಗ ನಿಜವಾದ ಮೌಲ್ಯ R ಎಂದು ನಿಜವಾದ ಮೌಲ್ಯವಾಗಿ ಬರೆಯಲಾಗಿದೆ R m ಮೈನಸ್ ಡೆಲ್ಟಾ R ಗೆ ಸಮನಾಗಿರುತ್ತದೆ 102 66 ಮೈನಸ್ 0 26 ಇದು 102 40 ಡಿಗ್ರಿ ಫ್ಯಾರನ್ಹೀಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು ಎರಡೂ ರೀತಿಯಲ್ಲಿ ಕೆಲಸ ಮಾಡಬಹುದು ಆದ್ದರಿಂದ ಅನೇಕ ಉದಾಹರಣೆಗಳನ್ನು ಇಲ್ಲಿ ಪರಿಹರಿಸಬಹುದು ಆದ್ದರಿಂದ ನಾವು ಕೆಲವು ಪ್ರಶ್ನೆಗಳನ್ನು ರಸಪ್ರಶ್ನೆಯಲ್ಲಿ ಇಡುತ್ತೇವೆ ಆದ್ದರಿಂದ ಇದೇ ರೀತಿಯ ಉದಾಹರಣೆಗಳನ್ನು ಈ ಸಂಬಂಧವನ್ನು ಬಳಸಿಕೊಂಡು ಪರಿಹರಿಸಬಹುದು ಮತ್ತು ರಿಲೇಟಿವ್ ದೋಷಕ್ಕಾಗಿ ಸಂಬಂಧಗಳು ಅಬ್ಸಲ್ಯೂಟ್ ದೋಷಗಳ ಸಂಬಂಧವನ್ನು ಇದೇ ರೀತಿಯ ಉದಾಹರಣೆಗಳನ್ನು ಪರಿಹರಿಸಬಹುದು ಈ ಕೋರ್ಸ್ನಲ್ಲಿನ ಸೈದ್ಧಾಂತಿಕ ಭಾಗದ ಮೇಲೆ ನಾನು ಹೆಚ್ಚು ಗಮನ ಹರಿಸುತ್ತೇನೆ ಮುಂದಿನದು ಟೈಪ್ A ಮತ್ತು ಟೈಪ್ B ಅನಿಶ್ಚಿತತೆಗಳು ಆದ್ದರಿಂದ ಟೈಪ್ A ಮತ್ತು ಟೈಪ್ B ಯಾವುವು ಎಂದು ತಿಳಿಯುವುದು ಮುಖ್ಯ ಟೈಪ್ A ಅನಿಶ್ಚಿತತೆಯು ಸಂಖ್ಯಾತ್ಮಕ ಅನಿಶ್ಚಿತತೆಯಾಗಿದ್ದು ಅದು ಮಾಪನದ ಲೆಕ್ಕಾಚಾರಕ್ಕೆ ಇನ್ಪುಟ್ ನೊಂದಿಗೆ ಸಂಬಂಧ ಹೊಂದಿದೆ ಅಳತೆಯನ್ನು ಉತ್ಪಾದಿಸುವ ವ್ಯಕ್ತಿಗೆ ಲಭ್ಯವಿರುವ ವೀಕ್ಷಣಾ ದತ್ತಾಂಶದ ಆಧಾರದ ಮೇಲೆ ಅದನ್ನು ಲೆಕ್ಕಾಚಾರದಿಂದ ಪಡೆಯಲಾಗಿದೆ ಆದ್ದರಿಂದ ಟೈಪ್ A ಅನಿಶ್ಚಿತತೆಯು ಒಂದು ನಿರ್ದಿಷ್ಟ ಉಪಕರಣಗಳ ಆಧಾರದ ಮೇಲೆ ಪಡೆದ ಡೇಟಾದ ಕಾರಣದಿಂದಾಗಿ ನಾವು ನಡೆಸುತ್ತಿರುವ ಪ್ರಯೋಗಗಳಿಂದಾಗಿ ಅನಿಶ್ಚಿತತೆಯು ಟೈಪ್ A ಆಗಿಲ್ಲದಿದ್ದರೆ ಅದನ್ನು ಟೈಪ್ B ಆಗಿರಬಹುದು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಇವುಗಳನ್ನು ನಾವು ಪರಿಗಣಿಸುತ್ತಿಲ್ಲ ಅದು ನಾವು ನಿಯಂತ್ರಿಸುವ ಅಂಶಗಳಲ್ಲ ಮತ್ತು ನಾವು ಟೈಪ್ B ಅನಿಶ್ಚಿತತೆಯ ಬಗ್ಗೆ ಹೆಚ್ಚು ಕೆಲಸ ಮಾಡುತ್ತಿಲ್ಲ ಆದಾಗ್ಯೂ ಟೈಪ್ A ಅನಿಶ್ಚಿತತೆಯು ಮುಖ್ಯವಾಗಿದೆ ಆದ್ದರಿಂದ ಯಾವುದೇ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯನ್ನು ಅನ್ವಯಿಸಬೇಕಾದರೆ ಅನಿಶ್ಚಿತತೆಯು ಟೈಪ್ A ಅನಿಶ್ಚಿತತೆಯಾಗಿರಬೇಕು ಟೈಪ್ A ಅನಿಶ್ಚಿತತೆಯು ವೀಕ್ಷಕರಿಂದ ಮತ್ತೆ ಉಪಕರಣದ ಕಾರಣದಿಂದಾಗಿರಬಹುದು ಅಥವಾ ಪ್ರಯೋಗಗಳ ಪ್ರಾಯೋಗಿಕ ಸ್ಥಿತಿಯ ಕಾರಣದಿಂದಾಗಿ ಆಗಿರಬಹುದು ಆದ್ದರಿಂದ ನಾವು ಟೈಪ್ A ಅನಿಶ್ಚಿತತೆಗಳ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ಹೆಚ್ಚಿನ ರ್ಯಾಂಡಮ್ ಅನಿಶ್ಚಿತತೆಗಳು ಟೈಪ್ A ಅನಿಶ್ಚಿತತೆಗಳು ಆದ್ದರಿಂದ ಅವು ಟೈಪ್ A ಅನ್ನು ಅಳತೆ ಮಾಡುವ ಸಮಯದಲ್ಲಿ ಬದಲಾಗುತ್ತವೆ type A ಅವುಗಳು ಬದಲಾಗುತ್ತವೆ ನಾನು ಗುಣಲಕ್ಷಣಗಳನ್ನು ಹಾಕುತ್ತಿದ್ದೇನೆ ಪ್ರತಿ ಬಾರಿ ಅಳತೆ ಮಾಡಿದಾಗ ಬದಲಾಗುತ್ತದೆ ಆದ್ದರಿಂದ ಈ ಅನಿಶ್ಚಿತತೆಯ ಅನ್ನು ಸಾಕಷ್ಟು ಅಳತೆಗಳಲ್ಲಿ ಸರಾಸರಿ ಮಾಡುವುದರಿಂದ ಕಡಿಮೆ ಮಾಡಬಹುದು ಆದರೆ ಅದನ್ನು ಎಂದಿಗೂ ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದಿಲ್ಲ ಆದ್ದರಿಂದ ಇದನ್ನು ಕಡಿಮೆ ಮಾಡಬಹುದು ಆದರೆ ಎಂದಿಗೂ ತೆಗೆದುಹಾಕಲಾಗುವುದಿಲ್ಲ ಅದಕ್ಕಾಗಿಯೇ ನಾವು ವಿಶ್ವಾಸಾರ್ಹ ಮಧ್ಯಂತರಗಳ ಪದವನ್ನು ಬಳಸುತ್ತೇವೆ ಏಕೆಂದರೆ 100 ಪ್ರತಿಶತ ವಿಶ್ವಾಸವು ರ್ಯಾಂಡಮ್ ರೀತಿಯ ದೋಷಗಳಲ್ಲಿ ಎಂದಿಗೂ ಬರುವುದಿಲ್ಲ ಆದ್ದರಿಂದ ಟೈಪ್ B ಅನಿಶ್ಚಿತತೆಗಳು ರ್ಯಾಂಡಮ್ ಅಲ್ಲದ ಅನಿಶ್ಚಿತತೆಗಳಾಗಿವೆ ಅದು ಪ್ರತಿ ಬಾರಿಯೂ ಪುನರಾವರ್ತಿಸಬಹುದು ಅಥವಾ ಇಲ್ಲದಿರಬಹುದು ಆದ್ದರಿಂದ ಇವು ಕೆಲವು ಸಮಯದ ವ್ಯವಸ್ಥಿತವಾಗಿವೆ ಇದು ಒಂದು ರೀತಿಯ ವ್ಯವಸ್ಥಿತ ದೋಷ ಮಾತ್ರ ಆದ್ದರಿಂದ ಇವು ವ್ಯವಸ್ಥಿತ ಅನಿಶ್ಚಿತತೆಗಳಾಗಿವೆ ಆದ್ದರಿಂದ ಉಪಕರಣದ ಉತ್ತಮ ಗುಣಮಟ್ಟವನ್ನು ಹೊಂದುವ ಮೂಲಕ ಟೈಪ್ A ಮತ್ತು ಟೈಪ್ B ಅನಿಶ್ಚಿತತೆಗಳನ್ನು ಕಡಿಮೆ ಮಾಡಬಹುದು ಮಾಪನಾಂಕ ನಿರ್ಣಯವು ಉತ್ತಮ ಮಾಪನಾಂಕ ನಿರ್ಣಯವು ಟೈಪ್ A ಅನಿಶ್ಚಿತತೆಯನ್ನು ಪ್ರಮಾಣೀಕರಿಸುತ್ತದೆ ಮತ್ತು ಮಾಪನಾಂಕ ನಿರ್ಣಯವು ಟೈಪ್ B ಅನಿಶ್ಚಿತತೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಆದರೆ ಸಾಧನಗಳಲ್ಲಿ ಯಾವಾಗಲೂ ಸಣ್ಣ ಪ್ರಮಾಣದ ಅನಿಶ್ಚಿತತೆ ಇರುತ್ತದೆ ಆದ್ದರಿಂದ ಇದು ಹೆಚ್ಚಾಗಿ ಟೈಪ್ B ಅನಿಶ್ಚಿತತೆಯು ಯಾವಾಗಲೂ ಇಲ್ಲದಿದ್ದರೆ ಹೆಚ್ಚಾಗಿ ವ್ಯವಸ್ಥಿತವಾಗಿರುತ್ತದೆ ಉಷ್ಣ ಸ್ಥಿರತೆಯಂತೆ ಇರಬಹುದಾದ ಕೆಲವು ಉದಾಹರಣೆಗಳು ನಾನು ಒಂದು ನಿರ್ದಿಷ್ಟ ಪ್ರಕರಣವನ್ನು ಆರಿಸಿದರೆ ತಾಪಮಾನಕ್ಕೆ ಸೂಕ್ಷ್ಮವಾಗಿರಬಹುದಾದ ಯಾಂತ್ರಿಕ ಮತ್ತು ವಿದ್ಯುತ್ ಎರಡೂ ವ್ಯವಸ್ಥೆಗಳಿವೆ ಎಂದು ನಾನು ಹೇಳುತ್ತೇನೆ ಆದರೆ ಉದಾಹರಣೆಗೆ ನಾನು ಮೆಟಲ್ ಫಾಯಿಲ್ ಪ್ರತಿರೋಧವನ್ನು ಅವಲಂಬಿಸಿರುವ ಸ್ಟ್ರೈನ್ ಗೇಜ್ ಅನ್ನು ಆರಿಸಿದರೆ ತಂತಿಯ ಪ್ರತಿರೋಧವು ತಾಪಮಾನವನ್ನು ಅವಲಂಬಿಸಿರುತ್ತದೆ ಮತ್ತು ಬದಲಾಗುತ್ತಿರುವ ತಾಪಮಾನದ ವಾತಾವರಣದಲ್ಲಿ ಗೇಜ್ ಅನ್ನು ಬಳಸಿದರೆ ತಾಪಮಾನ ಬದಲಾವಣೆಯಿಂದ ಉಂಟಾಗುವ ಔಟ್ಪುಟ್ ಬದಲಾಗುತ್ತಿರುವ ಸ್ಟ್ರೈನ್ ಗೆ ತಪ್ಪಾಗಿ ಕಾರಣವಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಉಪಕರಣದ ಬಗ್ಗೆ ಮಾತನಾಡುತ್ತಿರುವ ತಂತಿಯ ಸ್ಟ್ರೈನ್ ಅನ್ನು ಅಳೆಯಿರಿ ಆದ್ದರಿಂದ ಇಲ್ಲಿ ಕೆಲವು ತಂತ್ರಗಳನ್ನು ಬಳಸಿಕೊಂಡು ಹೆಚ್ಚಿನ ದೊಡ್ಡ ತಾಪಮಾನ ಬದಲಾವಣೆಗಳ ಪರಿಣಾಮವನ್ನು ಕಡಿಮೆ ಮಾಡಬಹುದು ತಂತ್ರಗಳು ತಾಪಮಾನದ ಪರಿಣಾಮವನ್ನು ಸರಿದೂಗಿಸುವಂಥಹವುಗಳಾಗಿವೆ ಕೆಲವು ಸರಿದೂಗಿಸದಿರಬಹುದು ಈ ರೀತಿಯ ಅನಿಶ್ಚಿತತೆಯು ಟೈಪ್ A ಅನಿಶ್ಚಿತತೆಯಾಗಿದೆ ಆದ್ದರಿಂದ ಟೈಪ್ ಬಿ ಅನಿಶ್ಚಿತತೆಯ ಉದಾಹರಣೆಗಳು ನಾವು ನಿಯಂತ್ರಿಸಲು ಪ್ರಯತ್ನಿಸುತ್ತಿಲ್ಲ ಸರಿ ಹಿಸ್ಟರೆಸಿಸ್ಗೆ ನಾನು ಒಂದು ಉದಾಹರಣೆ ನೀಡಬಲ್ಲೆ ನಾವು ಸ್ಪ್ರಿಂಗ್ ಅನ್ನು ಲೋಡ್ ಮಾಡಿದಾಗ ಅಥವಾ ಅನ್ಲೋಡ್ ಮಾಡಿದಾಗ ಸ್ಪ್ರಿಂಗ್ ಅನ್ನು ಯಾವಾಗ ಲೋಡ್ ಮಾಡುತ್ತದೆ ಲೋಡ್ ಹೆಚ್ಚುತ್ತಿರುವಾಗ ಹಿಸ್ಟರೆಸಿಸ್ ಈ ರೀತಿಯದ್ದಾಗಿದೆ ಆದ್ದರಿಂದ ಇಲ್ಲಿ ವಾಸ್ತವವಾಗಿ ಲೋಡ್ ಅನ್ನು ಅನ್ವಯಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ಚಲಿಸುತ್ತಿದೆ ಆ ದಿಕ್ಕನ್ನು ನಾನು ಇಲ್ಲಿ ತೋರಿಸುತ್ತೇನೆ ಸರಿ ಲೋಡ್ ಅನ್ನು ಅನ್ವಯಿಸಲಾಗಿದೆ ಮತ್ತು ಅದು ಈ ರೀತಿ ಹೆಚ್ಚುತ್ತಿದೆ ನಂತರ ಅದನ್ನು ಲೋಡ್ ಮಾಡಿ ಲೋಡ್ ಅನ್ನು ಸ್ಕೇಲ್ನಲ್ಲಿ ಸೂಚಿಸಲಾಗುತ್ತದೆ ಇದು ಲೋಡ್ ಆಗಿದೆ ಒಂದು ಪ್ರಮಾಣದಲ್ಲಿ ಅದು ನಿಜವಾದ ಅನ್ವಯಿಕ ಲೋಡ್ ಲೋಡ್ ಅನ್ವಯಿಸಲಾಗಿದೆ ಉಲ್ಲೇಖ ಸಮಯ 4322 ಅನ್ವಯಿಸಲಾಗಿದೆ ಆದ್ದರಿಂದ ನಾವು ಇದನ್ನು ಅನ್ಲೋಡ್ ಮಾಡಿದಾಗ ನೀವು ಉತ್ತಮ ರೀತಿಯಲ್ಲಿ ಪ್ರಶಂಸಿಸಲು ನಾನು ಇನ್ನೊಂದು ಬಣ್ಣವನ್ನು ಆರಿಸುತ್ತೇನೆ ನಾವು ಇದನ್ನು ಅನ್ಲೋಡ್ ಮಾಡಿದಾಗ ಅದು ಈ ರೀತಿಯಾಗುತ್ತದೆ ಆದ್ದರಿಂದ ಏನಾಗುತ್ತದೆ ಇದು ಹೆಚ್ಚುತ್ತಿದೆ ಇದು ನೀಲಿ ರೇಖೆಯನ್ನು ಕಡಿಮೆ ಮಾಡುತ್ತಿದೆ ನಾನು ಇಲ್ಲಿ ಒಂದು ಸಾಲನ್ನು ಹಾಕಿದರೆ ಯಾಂತ್ರಿಕ ಜನರು ಅದನ್ನು ಉತ್ತಮವಾಗಿ ಪ್ರಶಂಸಿಸುತ್ತಾರೆ ನಾನು ಇಲ್ಲಿ ಒಂದು ಸಾಲನ್ನು ಹಾಕಿದರೆ ಮತ್ತು ನಿಜವಾದ ಲೋಡ್ ನಲ್ಲಿ ಮೌಲ್ಯಗಳನ್ನು ಅನ್ವಯಿಸಿದರೆ ಆದ್ದರಿಂದ ಈ ಮೌಲ್ಯಗಳನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವುದು ವಿಭಿನ್ನವಾಗಿರುತ್ತದೆ ಇದು ಕಡಿಮೆಯಾಗುವುದಕ್ಕಾಗಿ ಮತ್ತು ಇದು ಹೆಚ್ಚಾಗುವುದಕ್ಕಾಗಿ ಆದ್ದರಿಂದ ಈ ಹಂತದಲ್ಲಿ ಅಳತೆಯನ್ನು ತೆಗೆದುಕೊಂಡಾಗ ಸ್ಪ್ರಿಂಗ್ ಅನ್ನು ಲೋಡ್ ಮಾಡುವಾಗ ಅಥವಾ ಅನ್ಲೋಡ್ ಮಾಡುವಾಗ ಈ ರೀತಿಯ ದೋಷವು ಟೈಪ್ B ದೋಷವಾಗಿದೆ ಇದು ಯಾವಾಗಲೂ ಅಸ್ತಿತ್ವದಲ್ಲಿರುತ್ತದೆ ಇದು ರ್ಯಾಂಡಮ್ ಅಲ್ಲ ಇದು ಯಾವಾಗಲೂ ಅಸ್ತಿತ್ವದಲ್ಲಿರಬೇಕು ಮತ್ತು ಇದು ಒಂದು ರೀತಿಯ ವ್ಯವಸ್ಥಿತ ದೋಷವಾಗಿದೆ ಆದ್ದರಿಂದ ಇದು ಸ್ಪ್ರಿಂಗ್ ಸಮತೋಲನಕ್ಕೆ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಟೈಪ್ A ಮತ್ತು ಟೈಪ್ B ದೋಷಗಳು ವರ್ಗೀಕರಣಗಳಾಗಿವೆ ಆದ್ದರಿಂದ ವ್ಯವಸ್ಥಿತ ಪರಿಣಾಮಗಳ ತಿದ್ದುಪಡಿಗಳು ಮಾಪನ ಪ್ರಕ್ರಿಯೆಯಲ್ಲಿ ವ್ಯವಸ್ಥಿತ ಪರಿಣಾಮವನ್ನು ಗುರುತಿಸಿದಾಗ ಮತ್ತು ಪ್ರಮಾಣೀಕರಿಸಿದಾಗ ಅದನ್ನು ಸರಿಪಡಿಸಲು ಗಣಿತದ ಅಳತೆ ಮಾದರಿಯಲ್ಲಿ ಒಂದು ಪ್ರಮಾಣವನ್ನು ಸೇರಿಸಬೇಕು ಆದ್ದರಿಂದ ಈ ಉಪನ್ಯಾಸದ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು